ಹಲೋ ವಿನ್ಯಾಸ ಚಿಂತನೆ ಕೋರ್ಸ್ಗೆ ಮರಳಿ ಸ್ವಾಗತ ವಿನ್ಯಾಸ ಚಿಂತನೆಯ ನಾಲ್ಕು ಹಂತಗಳ ಬಗ್ಗೆ ನಾನು ಈಗಾಗಲೇ ನಿಮಗೆ ವಿವರಿಸಿದ್ದೇನೆ ಅನುಭೂತಿ ವಿಶ್ಲೇಷಣೆ ಪರಿಹರಿಸಿ ಮತ್ತು ಪರೀಕ್ಷಿಸಿ ಕೆಲವು ವರ್ಷಗಳ ಹಿಂದೆ ನನಗೆ ಗೊತ್ತಿಲ್ಲ ಎಷ್ಟು ವರ್ಷ ಎಂದು ಈ ಹಂತಗಳನ್ನು ನಾನು ಮೊದಲ ಬಾರಿಗೆ ಈ ಕೋರ್ಸ್ ಅನ್ನು ವಿನ್ಯಾಸಗೊಳಿಸಿದಾಗ ಯೋಚಿಸಿದ್ದೆನು ಒಂದು ಆಲೋಚನೆ ನನ್ನ ಬಳಿಗೆ ಬರುತ್ತಲೇ ಇತ್ತು ಇದು ಸಮಯದ ಪರೀಕ್ಷೆಯನ್ನು ನಿಲ್ಲುಸುತ್ತದೆಯೇ ಈ ನಾಲ್ಕು ಹಂತಗಳು ಯಾವುದೇ ಅರ್ಥವನ್ನು ನೀಡುತ್ತವೇಯೇ ಈ ಮೊದಲು ಯಾರಾದರೂ ಈ ರೀತಿಯ ಕೆಲಸ ಮಾಡಿದ್ದಾರೆಯೇ ಆದ್ದರಿಂದ ನನಗೆ ಸಂಪೂರ್ಣವಾಗಿ ಖಾತ್ರಿಯಿಲ್ಲ ಆದ್ದರಿಂದ ನನಗೆ ಪ್ರಯಾಣಿಸುವುದರ ಬಗ್ಗೆ ಉತ್ಸಾಹವಿದೆ ಇತರ ಅನೇಕ ಜನರು ಪ್ರಯಾಣವನ್ನು ಇಷ್ಟ ಪಡುವಂತೆ ಯಾವಾಗಲೂ ನಾನು ಮೊದಲು ಹೋಗದ ಸ್ಥಳಗಳಿಗೆ ಹೋಗುವೆನು ನಾನು ಪ್ರವಾಸ ಮಾಡಲು ಯೋಜಿಸಿದ ಗುಹೆ ಅದು ಭಾರತದ ಪ್ರಾಚೀನ ಗುಹೆಗಳಲ್ಲಿ ಒಂದಾಗಿದೆ ಇದೀಗ ನಾವು 2200 ವರ್ಷಗಳಷ್ಟು ಹಳೆಯದಾದ ಬೌದ್ಧ ಗುಹೆಯೊಂದರಲ್ಲಿ ನಿಂತಿದ್ದೇವೆ ಅವು ಬಹಳ ಹಳೆಯದಾದ ಮತ್ತು ಸ್ಪಷ್ಟವಾಗಿ ಹೇಳಲಾಗದಷ್ಟು ಹಳೆಯದಾಗಿದೆ ಸರಿ ಆದ್ದರಿಂದ ನಾವು ಗುಹೆಗಳು ವಿನ್ಯಾಸ ಚಿಂತನೆ ಬಗ್ಗೆ ಕಂಡುಹಿಡಿಯೋನಾ ಈ ಗುಹೆಗಳು ಸಾಲು ಸಾಲುಗಳಾಗಿ ಯಾವ ಸಂಪರ್ಕವನ್ನು ಹೊಂದಿವೆ ಎಂದು ನಾನು ಆಶ್ಚರ್ಯ ಪಡುತ್ತೇನೆ ನಾವು ಇದೀಗ ಭಜಾ ಗುಹೆಗಳಲ್ಲಿದ್ದೇವೆ ಇದು ಭಾರತದ ಪುಣೆಯಿಂದ ಸುಮಾರು 60 ರಿಂದ 70 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಇವು 2200 ವರ್ಷಗಳಷ್ಟು ಹಳೆಯದಾದ ಗುಹೆಗಳ ಗುಂಪಾಗಿದ್ದು ಇಲ್ಲಿ ಸುಮಾರು 20 ಬಿಡಿ ಗುಹೆಗಳು ಮುಖ್ಯವಾಗಿ ಪ್ರಾರ್ಥನೆ ಧ್ಯಾನಕ್ಕಾಗಿ ಮತ್ತು ಸನ್ಯಾಸಿಗಳ ವಾಸಸ್ಥಳಗಳಾಗಿವೆ ನನ್ನ ಸುತ್ತಲೂ ನೀವು ಕಾಣುತ್ತಿರುವುದು ಗುಹೆಗಳನ್ನು ನೋಡುತ್ತಿರುವಿರಿ ಇವುಗಳನ್ನು ವಾಸಿಸಲು ಬಳಸಲಾಗುತ್ತಿತ್ತು ಮತ್ತು ಅವರು ಹಿಂತಿರುಗಿ ಬರುತ್ತಿದ್ದರು ಮತ್ತು ಪ್ರಾರ್ಥನೆ ಮಾಡುತ್ತಿದ್ದರು ಒಂದು ಮಠದಂತೆ ಸನ್ಯಾಸಿಗಳು ಇಲ್ಲಿ ವಾಸಿಸುತ್ತಿದ್ದರು ಆದ್ದರಿಂದ ಈ ಗುಹೆಗಳ ಬಗ್ಗೆ ಹೆಚ್ಚಿನದನ್ನು ನಾನು ಕಂಡುಹಿಡಿಯಬೇಕು ಎಂದು ಹೇಳಿದಾಗ ನನಗೆ ಕುತೂಹಲವಾಯಿತು ಮತ್ತು ಭಗವಾನ್ ಬುದ್ಧ ಬುದ್ಧನನ್ನು ಪ್ರಾರ್ಥಿಸಲು ಜನರು ಸಾಕಷ್ಟು ಸಮಯವನ್ನು ಮೀಸಲಿಡುತ್ತಿದ್ದರು ಎಂದು ನಾನು ಕಂಡುಕೊಂಡೆನು ಆದ್ದರಿಂದ ನನಗೆ ಕುತೂಹಲವಾಯಿತು ಮತ್ತು ನಾನು ಹೇಳಿದೆ ಅವನು ಏನು ಮಾಡುತ್ತಿದನೆಂದು ನಾನು ಕಂಡುಹಿಡಿಯಬಹುದೇ ಆದ್ದರಿಂದನಿಮಗೆ ತಿಳಿದ ಹಾಗೆ ಇದು ನನ್ನ ಪ್ರಯಾಣದ ತಯಾರಿಯ ಪೂರ್ವಸಿದ್ಧತೆಯಾಗಿದೆ ಆದ್ದರಿಂದ ನಾನು ಸಾಮಾನ್ಯವಾಗಿ ಕಂಡುಹಿಡಿಯಲು ಆನ್ಲೈನ್ ಗೆ ಹೋಗುವೆ ಹೋಗಲು ಅವಕಾಶ ಮಾಡಿಕೊಡಿ ಎಂದು ನಾನು ಹೇಳಿದೆ ನಂತರ ಭಗವಾನ್ ಬುದ್ಧನ 49 ದಿನಗಳ ಧ್ಯಾನದ ನಂತರ ಜ್ಞಾನೋದಯವಾದಾಗ ಅವರ ಮುಖ್ಯ ಬೋಧನೆಗಳನ್ನು ನಾನು ನೋಡಿದೆ ನಾನು ಈ ಹಂತಕ್ಕೆ ಬಂದೆನು ಅವರು ಭಾರತದ ಮುಖ್ಯ ಭಾಗಕ್ಕೆ ಹತ್ತಿರವಿರುವ ಸಾರನಾಥದಲ್ಲಿ ತಮ್ಮ ಮೊದಲ ವಿದ್ಯಾರ್ಥಿಗಳ ಗುಂಪಿನೊಂದಿಗೆ ಹೋಗಿ ಅಲ್ಲಿ ಅವರು ತಮ್ಮ ಪ್ರವಚನವನ್ನು ನೀಡಿದರು ಅವರ ಮೊದಲ ಪ್ರವಚನ 5 ವಿದ್ಯಾರ್ಥಿಯರಿಗೆ ನೀಡಲಾಗಿತ್ತು ಆದುದರಿಂದ ಅವರ 5 ವಿದ್ಯಾರ್ಥಿಗಳು ಭಗವಾನ್ ಬುದ್ಧನು ಜ್ಞಾನೋದಯದ ನಂತರ ಹೇಳಿದ್ದನ್ನು ಮಗ್ನವಾಗಿ ಕೇಳಿದರು ಆದ್ದರಿಂದ ಆ ಗೌರವಾನ್ವಿತ ಸತ್ಯಗಳು ಯಾವುವು ಎಂದು ನಾನು ನಿಮಗೆ ಹೇಳಲಿದ್ದೇನೆ ಮತ್ತು ನಂತರ ನಾನು ಮುಂದೆ ಏನು ಮಾತನಾಡುವೆ ಅವುಗಳ ಸಂಬಂಧ ಏನು ಎಂದು ನಿಮಗೆ ಊಹಿಸಲು ಅವಕಾಶ ಮಾಡಿಕೊಡುತ್ತೇನೆ ಭಗವಾನ್ ಬುದ್ಧ ಸೂಚಿಸಿದ ಮೊದಲ ಗೌರವಾನ್ವಿತ ಸತ್ಯವೆಂದರೆ "ದುಃಖ" ಅಥವಾ ಸಂಕಟ ಜಗತ್ತಿನಲ್ಲಿ ದುಃಖವಿದೆ ಜಗತ್ತಿನಲ್ಲಿ ಸಂಕಟಗಳಿವೆ ಎಂದು ಒಪ್ಪಿಕೊಳ್ಳಿ ಈಗ ಭಗವಾನ್ ಬುದ್ಧನು ಯಾತನೆ ಕಾರಣವು ಸಾವು ಜನನ ವಯಸ್ಸಾದಿಕೆ ಕಾಯಿಲೆಗಳು ಮತ್ತು ನಿಮ್ಮ ಆಸೆಗಳನ್ನು ಈಡೇರಿಸದಿರುವ ಅಥವಾ ನೀವು ಇಷ್ಟಪಡುವ ಯಾರನ್ನಾದರೂ ನಿಮ್ಮ ಬಾಂಧವ್ಯರನ್ನು ಕಳೆದುಕೊಂಡಿರುವುದು ಭೌತಿಕ ಆಸ್ತಿಗಳೊಂದಿಗಿನ ಆಸೆಗಳನ್ನು ಈಡೇರಿಸದಿರುವುದು ಇವುಗಳು ಖಿನ್ನತೆಯ ಸ್ಥಳವೆಂದು ತೋರುತ್ತದೆ ಇವುಗಳು ನಿಮ್ಮ ದುಃಖಕ್ಕೆ ಕಾರಣವಾಗಬಹುದು ಈಗ ಅವರು ಈ ಎಲ್ಲವನ್ನು ತ್ಯಜಿಸಿ ಮತ್ತು ಜಗತ್ತಿನಲ್ಲಿ ಏಕಾಂತರಾಗಿರುವುದರ ಬಗ್ಗೆ ಸುಳಿವು ನೀಡುತ್ತಿದ್ದರು ಯಾತನೆಯ ಭಾಗ ಮತ್ತು ಪಾರ್ಸೆಲ್ ಇವು ಒಂದೇ ನಾಣ್ಯದ ಎರಡು ಬದಿಗಳು ಎಂದು ತಿಳಿದಿರಬೇಕೆಂದು ಅವರು ನಿಮಗೆ ಸೂಚಿಸುತ್ತಿದ್ದರು ಒಂದು ಕಡೆ ಸಂತೋಷ ಮತ್ತು ಇನ್ನೊಂದೆಡೆ ಯಾತನೆ ಆದ್ದರಿಂದ ಅವುಗಳು ಒಂದೇ ಮತ್ತು ನೀವು ಒಂದೇ ಪರಿಸ್ಥಿತಿಯನ್ನು ನೋಡುತ್ತಿರುವಿರಿ ಅದು ಅವರ ಮೊದಲ ಗೌರವಾನ್ವಿತ ಸತ್ಯ "ದುಃಖ" ಇದಾಗಿದೆ ಭಗವಾನ್ ಬುದ್ಧ ಮಾತನಾಡಿದ ಎರಡನೆಯ ಗೌರವಾನ್ವಿತ ಸತ್ಯವೆಂದರೆ "ಸಮುದ್ರ" ಅಥವಾ ಮೂಲ ಕಾರಣವನ್ನು ಕಂಡುಹಿಡಿಯುವುದುದುಃಖಕ್ಕೆ ಮೂಲ ಕಾರಣ ಏನು ನೀವು ಇದೀಗ ನೋಡಿದ ಜಲಪಾತಗಳು ಈ ಮೇಲಿನ ಮೂಲದಿಂದ ಬಂದಿವೆ ಹಾಗಾದರೆ ನಿಮ್ಮ ಯಾತನೆಯ ಮೂಲ ಕಾರಣವೇನು ನೀವು ಅದರ ಬಗ್ಗೆ ಧ್ಯಾನ ಮಾಡಬಹುದು ನೀವು ತಜ್ಞರೊಂದಿಗೆ ಮಾತನಾಡಬಹುದು ನಿಮ್ಮ ಸಮುದಾಯದೊಂದಿಗೆ ನಿಮ್ಮ ಕುಟುಂಬ ಬೆಂಬಲದೊಂದಿಗೆ ಮಾತನಾಡಬಹುದು ನಿಮ್ಮ ನಿರ್ದಿಷ್ಟ ದುಃಖಕ್ಕೆ ಮೂಲ ಕಾರಣ ಯಾವುದು ಅವರ ಎರಡನೇ ಗೌರವಾನ್ವಿತ ಸತ್ಯ ವೆಂದರೆ "ಸಮುದ್ರ" ದುಃಖವನ್ನು ಕೊನೆಗಳಿಸಲು ಮೂರನೆಯ ಸತ್ಯವೆಂದರೆ "ಬಂಧನ" ಅಥವಾ ನಿಲುಗಡೆ ಇದು ಭಗವಾನ್ ಬುದ್ಧನ ಮೂರನೆಯ ಸತ್ಯವಾಗಿದೆ ನೀವು ಯಾತನೆ ಅನುಭವಿಸುತ್ತಿರುವ ಮೂಲ ಕಾರಣ ಏನು ಎಂದು ನೀವು ಒಮ್ಮೆ ಕಂಡುಕಂಡ ನಂತರ ಅದನ್ನು ಹೇಗೆ ಕೊನೆಗೊಳಿಸುವುದು ನಾವು ಅದನ್ನು ಹೇಗೆ ಮಿತಗೊಳಿಸುವುದು ನಾವು ಅದನ್ನು ಹೇಗೆ ಕಡಿಮೆಗೊಳಿಸುವುದು ನೀವು ಅದನ್ನು ಧ್ಯಾನಿಸಬಹುದೇ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಸಮುದಾಯಕ್ಕೆ ನಿಮಗೆ ಬೆಂಬಲ ಕೊಡುವ ಸಮುದಾಯಕ್ಕೆ ನಿಮ್ಮ ಕುಟುಂಬದವರನ್ನು ನೀವು ಕೇಳಬಹುದಾ ನೀವು ಏನು ಮಾಡಬಹುದು ಇದು ಭಗವಾನ್ ಬುದ್ಧನ ಮೂರನೆಯ ಬೋಧನೆಯೇ "ಬಂಧನ" ಈಗ ನಾನು ನಿಮಗೆ ಕೊಡಲು ಬಯಸುತ್ತೇನೆ ಅದರಲ್ಲಿನ ಶಾಂತತೆಯನ್ನುತೋರಿಸುತ್ತೇನೆ ನಾನು ಈಗಾಗಲೇ ಹೇಳಿದಂತೆ ಈ ಗುಹೆಗಳು 2200 ವರ್ಷಗಳಷ್ಟು ಹಳೆಯವು ಈಗ ಬಹುಶಃ ನಾವು ಈ ವಾದ್ಯದ ಬಗ್ಗೆ ಕೇಳಿರಬಹುದು ಅಥವಾ ನಿಮ್ಮಲ್ಲಿ ಕೆಲವರು ಈ ವಾದ್ಯವನ್ನು ನುಡಿಸಿರುವರು ಇದು "ತಬ್ಲಾ""Tabla" ಆಗಿದೆ ನಾನು 2200 ವರ್ಷಗಳ ಹಿಂದಿನ "ತಬ್ಲಾ""Tabla" ಹೀಗಿತ್ತು ನೀವು ನೋಡಿ ಎಂದು ತೋರಿಸಲು ಬಯಸುತ್ತೇನೆ ಮತ್ತು ಅದು ಇಲ್ಲಿದೆ ನಾನು ನಿಮಗೆ ಹೇಳಿವುದೇನೆಂದರೆ ಒಬ್ಬ ಮಹಿಳೆ "ತಬ್ಲಾ""Tabla" ನುಡಿಸುತ್ತಿರುವರು ಅದು ಒಂದು ಡ್ರಮ್ ಮತ್ತು ಎರಡನೇ ಡ್ರಮ್ ಇಲ್ಲಿದೆ ನಾನು ಅದು ಎರಡನೇ ಡ್ರಮ್ ಎಂದು ಊಹಿಸುತ್ತೇನೆ ಆದ್ದರಿಂದ ಅವರು ತಬ್ಲಾ "Tabla" ನುಡಿಸುತ್ತಿದ್ದರು ಎಂದು ಕಂಡುಬರುವ ಮೊದಲಿನ ಸಾಕ್ಷ್ಯಗಳಲ್ಲಿ ಒಂದಾಗಿದೆ ಮತ್ತು ಏನು ನೋಡಿತ್ತಿರಿ ಅಂದರೆ ಭಗವಾನ್ ಇಂದ್ರನು ತನ್ನ "ಐರಾವತ್" ಅಥವಾ ಬಿಳಿ ಆನೆಯ ಮೇಲೆ ಸವಾರಿ ಮಾಡುತ್ತಿದ್ದಾನೆ ಇದು ಅದೇ ಆನೆ ಇದರಿಂದ ಅವನು ಆಕಾಶದಾದ್ಯಂತ ಸವಾರಿ ಮಾಡುವನು ಅವನು ಸ್ವರ್ಗದ ಪ್ರಭು ಹವಾಮಾನದ ಪ್ರಭು ಮತ್ತು ಅವನು ಅದನ್ನೇ ಮಾಡುತ್ತಾನೆ ಮತ್ತು ನನ್ನ ಬಲಭಾಗದಲ್ಲಿ ನೀವು ಸೂರ್ಯ ದೇವರನ್ನು ತನ್ನ 4 ಕುದುರೆಯ ರಥದ ಮೇಲೆ ನೋಡಬಹುದು ಮತ್ತು ನೀವು ಚಕ್ರದ ಭಾಗವನ್ನು ನೋಡಬಹುದು ನೀವು ಸೂರ್ಯ ದೇವರನ್ನು ನೋಡಬಹುದು ಅವರ ಪತ್ನಿಯರೊಂದಿಗೆ ಸ್ವರ್ಗದಾದ್ಯಂತ ಸವಾರಿ ಮಾಡುತ್ತಿದ್ದಾನೆ ಎಂದು ನನ್ನ ಕಲ್ಪನೆಯಾಗಿದೆ ಇದು ಅದ್ಭುತವಾಗಿದೆ ನನಗೆ ಇದು ಅದ್ಭುತವಾಗಿದೆ ಇವೆರಡನ್ನೂ ಅಷ್ಟು ಚೆನ್ನಾಗಿ ಕೆತ್ತಲಾಗಿದೆ ಮತ್ತು ಇದು ಸಮಯದ ಪರೀಕ್ಷೆಯಾಗಿದೆ ನಾಲ್ಕನೆಯ ಗೌರವಾನ್ವಿತ ಸತ್ಯವೆಂದರೆ "ಮಾರ್ಗ" ವಾಗಿದೆ ಈ ಮೂರು ಗೌರವಾನ್ವಿತ ಸತ್ಯಗಳಲ್ಲಿ ನೀವು ಇಲ್ಲಿಯವರೆಗೆ ಮಾಡಿದ್ದನ್ನು ಆಧರಿಸಿ ನೀವೇ ಒಂದು ಮಾರ್ಗವನ್ನು ನಿರ್ಧಾರಿಸುವಿರಿ ಅದು ದುಃಖವನ್ನು ಕಡಿಮೆ ಮಾಡುವುದು ದುಃಖವನ್ನು ಕೊನೆಗೊಳಿಸುವುದು ದುಃಖವನ್ನು ಕೊನೆಗೊಳಿಸಲು ನೀವು ದಾರಿಯನ್ನು ಹುಡುಕಿವಿರಿ ಅದೇ ಮಾರ್ಗ ಅದನ್ನು ಮಾಡಲು ಹಾಕಿಕೊಂಡ ಮಾರ್ಗವು ನಿಮ್ಮನು ವಿಮೋಚನೆ ಅಥವಾ ನಿರ್ವಾಣಕ್ಕೆ ಒಯ್ಯುತ್ತದೆ ಇವೆಲ್ಲವೂ ನಾಲ್ಕು ಗೌರವಾನ್ವಿತ ಸತ್ಯಗಳು ಆಗಿದ್ದವು ಮೊದಲನೆಯದು ದುಃಖ ಇದನ್ನು ಪುನಃ ಪುನರಾವರ್ತಿಸಲು ಇದು ದುಃಖದ ಸ್ವೀಕೃತಿಯಾಗಿದೆ "ಸಮುದ್ರ" ಅಲ್ಲಿ ನೀವು ದುಃಖದ ಮೂಲ ಕಾರಣವನ್ನು ಕಂಡುಕೊಳ್ಳುತ್ತೀರಿ ಮೂರನೆಯದು "ಬಂಧನ" ದುಃಖವನ್ನು ಕೊನೆಗೊಳಿಸುವುದು ಮತ್ತು ನಾಲ್ಕನೆಯದು "ಮಾರ್ಗ" ಯಾತನೆಯ ಅಂತ್ಯಕ್ಕೆ ನೀವೇ ಒಂದು ಮಾರ್ಗವನ್ನುಕಂಡುಕೊಳ್ಳುವುದು ಈಗ ವಿನ್ಯಾಸ ಚಿಂತನೆಯೊಂದಿಗೆ ಇದಕ್ಕೂ ಏನು ಸಂಬಂಧವಿದೆ ನೀವು ಅದನ್ನು ನಿರೀಕ್ಷೇ ಮಾಡದಿದ್ದರೆ ಅದನ್ನು ನಾನು ನಿಮಗಾಗಿ ಸ್ಥಾಪಿಸುತ್ತೇನೆ ಹಾಗಾದರೆ ವಿನ್ಯಾಸ ಚಿಂತನೆ ಮತ್ತು ಬುದ್ಧನ ನಾಲ್ಕು ಗೌರವಾನ್ವಿತ ಸತ್ಯಗಳ ನಡುವಿನ ಸಂಬಂಧವೇನು ಮೂಲತಃ ನಿಮಗೆ ಅನುಭೂತಿ ಇದೆ ಗ್ರಾಹಕರ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಿ ಮತ್ತು ಅವರು ಏನು ಯಾತನೆಯನ್ನು ಅನುಭವಿಸುತ್ತಿದ್ದಾರೆಂಬುದನ್ನು ಅವರ ನೋವನ್ನು ತಿಳಿದುಕೊಳ್ಳಿನಿಜವಾಗಿಯೂ ಕಂಡುಹಿಡಿಯಿರಿ ಅವರು ಅನುಭವಿಸುತ್ತಿರುವ ಅನುಭವದ ಆಳಕ್ಕೆ ಹೋಗಿ ಅವರು ಏನು ಅನುಭವಿಸುತ್ತಿದ್ದಾರೆಂದು ಕಂಡುಹಿಡಿಯಿರಿ ಎರಡನೆಯದು ವಿಶ್ಲೇಷಿಸುವುದು ಅಲ್ಲಿ ನೀವು ಅವರ ಯಾತನೆಯ ಮೂಲ ಕಾರಣವನ್ನು ಕಂಡುಕೊಳ್ಳುತ್ತೀರಿ ಅವರಿಗೆ ಅಂತಹ ಅನುಭವ ಏಕೆ ಆಗಿತ್ತಿದೆ ಅದರ ಮೂಲ ಕಾರಣ ಯಾವುದು ನೀವು ನಿಜವಾಗಿಯೂ ಎಲ್ಲಿ ಸಹಾಯ ಮಾಡಬಹುದು ಎಂದು ಕಂಡುಹಿಡಿಯಿರಿ ನಂತರ ಪರಿಹಾರ ಬರುತ್ತದೆ ಅಂದರೆ ನೀವು ಅವರ ಯಾತನೆಯನ್ನು ನಿಮ್ಮ ಪರಿಹಾರದಿಂದ ನಿಮ್ಮ ಸೃಜನಶೀಲತೆಯಿಂದ ನಿಮ್ಮ ಆಲೋಚನೆಗಳಿಂದ ನೀವು ಅವರ ದುಃಖವನ್ನು ಕೊನೆಗೊಳಿಸುತ್ತೀರಿ ಮತ್ತು ಅವರ ಯಾತನೆಗೆ ಕಾರಣವೇನು ಅದನ್ನು ಹೇಗೆ ಕೊನೆಗೊಳಿಸಬೇಕು ಎಂಬುದನ್ನು ನೀವು ಯೋಚಿಸುತ್ತೀರಿ ಅಂತಿಮವಾಗಿ ಶಾಂತ ಪರೀಕ್ಷೇ ಅಲ್ಲಿ ನಾನು ಯಾವ ದಾರಿಯಿಂದ ಅವರ ಯಾತನೆ ಅಂತ್ಯಗೊಳಿಸಲು ಸಾಧ್ಯ ಎಂದು ನೀವು ಮಾರ್ಗವನ್ನು ಹಾಕಿಕೊಳ್ಳುತ್ತೀರಿ ಈ ದಾರಿಯಿಂದ ನಾನು ನನ್ನ ಯಾತನೆಯನ್ನು ಪ್ರಾರಂಭಿಸಲಿದ್ದೇನೆ ನಾನು ನನ್ನ ಗ್ರಾಹಕರ ಬಳಿಗೆ ಹಿಂತಿರುಗುತ್ತೇನೆಅವರ ಸಮಸ್ಯೆಗಳಿಗೆ ಅವರು ಮೊದಲಿಗಿಂತಲೂ ಹೆಚ್ಚು ಸಂತೋಷಕ್ಕಾಗಿ ನಿಮ್ಮ ಪರಿಹಾರ ನೀಡಿ ಅವರ ಯಾತನೆಗಳನ್ನು ಮುಗಿಸುತ್ತೇನೆ ಆದ್ದರಿಂದ ಇವು ನಾಲ್ಕು ಹಂತಗಳಾಗಿವೆ ಮತ್ತು ಅವುಗಳು ಪರಸ್ಪರ ಸಂಬಂಧ ಹೊಂದಿವೆ ಎಂದು ನಾನು ಕಂಡುಕೊಂಡೆ ಮತ್ತು ನಾನು ಹೇಳಿದೆ "ವಾಹ್" ಇದು ಅದ್ಭುತವಾಗಿದೆ ಇದು ಮಹತ್ವದ್ದಾಗಿದೆ 2200 ವರ್ಷಗಳ ಹಿಂದೆನ ಪುರಾಣಗಳಲ್ಲಿ ಬೇರೊಬ್ಬರು ಈಗಾಗಲೇ ಪ್ರಸ್ತಾಪಿಸಿದ್ದಾರೆ ಮತ್ತು ಅದು ಕಾರ್ಯನಿರ್ವಹಿಸುತ್ತದೆ ಅದೇ ಸಮಯದಲ್ಲಿ ನಾನು ಸ್ವಲ್ಪ ನಿರಾಶೆಗೊಂಡಿದ್ದೆ ನಾನು ಈ ನಾಲ್ಕು ಹಂತಗಳೊಂದಿಗೆ ಹೊರಬಂದ ಮೊದಲ ವ್ಯಕ್ತಿ ಎಂದು ನಾನು ಭಾವಿಸಿದೆ ದುರದೃಷ್ಟವಶಾತ್ 2200 ವರ್ಷ ಮುಂದೆ ಹೋಗುವುದರ ಬದಲಾಗಿ ನಾನು 2200 ವರ್ಷ ಹಿಂದೆ ಬಂದಿದ್ದೆ ಆದ್ದರಿಂದ ಇದು ಸರಿ ಆದ್ದರಿಂದ ಎಲ್ಲಿಯವರೆಗೆ ಈ ವಿಧಾನವು ಕಾರ್ಯನಿರ್ವಹಿಸುತ್ತದೆ ಮತ್ತು ಇನ್ನೊಬ್ಬರಿಗೆ ಉಪಯೋಗವಾಗುತ್ತದೆ ಇದು ಸರಿ ಆದ್ದರಿಂದ ವಿನ್ಯಾಸ ಚಿಂತನೆಯ ಕೋರ್ಸ್ನ ಭಾಗವಾಗಿ ನೀವು ಬಳಸುತ್ತಿರುವ ನಾಲ್ಕು ಹಂತಗಳು ಇವುಗಳಾಗಿವೆ ಧನ್ಯವಾದಗಳು